ಆದ್ದರಿಂದ ಬಯಾಲಜಿ ಫಾರ್ ಇಂಜಿನಿಯರ್ಗಳು ಆಂಡ್ ಅದರ್ ನಾನ್ ಬಯಾಲಜಿಸ್ಟ್ಗಳು" ಕುರಿತು ಈ ಕೋರ್ಸ್ಗೆ ಮರಳಿ ಸ್ವಾಗತ ಕೊನೆಯ ವೀಡಿಯೋದಲ್ಲಿ ನಾವು ಒರಿಜಿನ್ ಆಫ್ ಲೈಫ್ ಬಗ್ಗೆ ಮಾತನಾಡಿದ್ದೇವೆ ಮತ್ತು ಜೀವೇತರ ವಸ್ತುಗಳಿಂದ ಜೀವವು ಹೇಗೆ ವಿಕಸನಗೊಂಡಿತು ಮೂಲಭೂತವಾಗಿ ರಾಸಾಯನಿಕ ಕ್ರಿಯೆಗಳ ಮೂಲಕ ಮತ್ತು ಈ ಆರಂಭಿಕ ಸಂಶ್ಲೇಷಿತ ಅಣುಗಳ ಸೆಲ್ಫ್ ರೆಪ್ಲಿಕೇಟ್ ಮತ್ತು ಅಂತಿಮವಾಗಿ ಪ್ರೋಟೋಬಯಾಂಟ್ಗಳ ರಚನೆ ಮತ್ತು ನಂತರ ಜೀವನದ ಆರಂಭಿಕ ರೂಪ ಇಂದಿನ ವೀಡಿಯೋದಲ್ಲಿ ನಾವು ಈ ಜೀವನದ ಆರಂಭಿಕ ರೂಪದಿಂದ ಇಂದಿನ ಜೀವಿಗಳಿಗೆ ಹೇಗೆ ವಿಕಸನಗೊಂಡಿತು ಮತ್ತು ಅವುಗಳಲ್ಲಿ ಒಂದು ದೊಡ್ಡ ಅರೇ ಇದೆ ಎಂಬುದರ ಕುರಿತು ನಾವು ಮಾತನಾಡಲು ಹೊರಟಿದ್ದೇವೆ ಇದು ಕೇವಲ ಒಂದು ಬ್ಯಾಕ್ಟೀರಿಯಾವಲ್ಲ ಜೀವನವು ಹಲವಾರು ರೂಪಗಳಲ್ಲಿ ವ್ಯಕ್ತವಾಗುತ್ತದೆ ಎಂದು ನೀವು ನೋಡುತ್ತೀರಿ ಹಾಗಾದರೆ ಈ ಬದಲಾವಣೆಗೆ ಕಾರಣವೇನು ವಿಭಿನ್ನ ಜೀವನ ರೂಪಗಳಲ್ಲಿ ಈ ವಿತರಣೆ ಮತ್ತು ಅದು ಎವೊಲ್ಯೂಶನ್ ಆಗಿದೆ ಈಗ ಎವೊಲ್ಯೂಶನ್ ಅನ್ನು ಅಧ್ಯಯನ ಮಾಡಲು ಬಹಳ ಮುಖ್ಯವಾದ ವಿಷಯ ಮತ್ತು ವಿಷಯವಾಗಿದೆ ಮತ್ತು ಥಿಯೋಡೋಸಿಯಸ್ ಡೊಬ್ಜಾನ್ಸ್ಕಿಯನ್ನು ಉಲ್ಲೇಖಿಸಿ ನಾನು ಈ ನಿರ್ದಿಷ್ಟ ವರ್ಗವನ್ನು ಪ್ರಾರಂಭಿಸಲು ಬಯಸುತ್ತೇನೆ ಎವೊಲ್ಯೂಶನ್" ನ ಬೆಳಕಿನಲ್ಲಿ ಹೊರತುಪಡಿಸಿ ಜೀವಶಾಸ್ತ್ರದಲ್ಲಿ ಏನೂ ಅರ್ಥವಿಲ್ಲ ಈ ತರಗತಿಯ ಅಂತ್ಯದ ವೇಳೆಗೆ ನೀವು ಆಶಾದಾಯಕವಾಗಿ ಶ್ಲಾಘಿಸುತ್ತೀರಿ ಏನೆಂದರೆ ನಾವು ಈ ವಿಭಿನ್ನ ರೀತಿಯ ಜೀವನವನ್ನು ಹೊಂದಿದ್ದರೂ ಅದರ ಎವೊಲ್ಯೂಶನ್ ಪ್ರಮುಖ ಪಾತ್ರವನ್ನು ವಹಿಸಿದೆ ಮತ್ತು ನೆನಪಿಡಿ ಈ ಎವೊಲ್ಯೂಶನ್ ರಾತ್ರೋರಾತ್ರಿ ಸಂಭವಿಸಿಲ್ಲ ಈ ವಿಕಾಸವು ಶತಕೋಟಿ ವರ್ಷಗಳಲ್ಲಿ ಸಂಭವಿಸಿದೆ ಆದ್ದರಿಂದ ಎವೊಲ್ಯೂಶನ್ ಬರುತ್ತಿದೆ ಮತ್ತು ಎವೊಲ್ಯೂಶನ್ ಎಂದರೇನು ಎವೊಲ್ಯೂಶನ್ ಮೂಲಭೂತವಾಗಿ ಇಂದು ನಾವು ನೋಡುತ್ತಿರುವಂತೆ ಜೀವನವು ಅನೇಕ ರೂಪಗಳಾಗಿ ವೈವಿಧ್ಯಗೊಂಡಿರಬೇಕು ಎಂದು ವಿವರಿಸಲು ಪ್ರಯತ್ನಿಸುತ್ತದೆ ಮತ್ತು ಈ ಪ್ರಸ್ತುತ ರೂಪಗಳು ಸಾಮಾನ್ಯ ಡಿಸೆಂಡೆಂಟ್ ಅನ್ಸೆಸ್ಟಾರ್ ಎಂದು ನಂಬಲಾಗಿದೆ ಈಗ ಇದು ಹೇಗೆ ಸಂಭವಿಸುತ್ತದೆ ಈ ಡಿಸೆಂಡೆಂಟ್ರು ಸಾಮಾನ್ಯ ಅನ್ಸೆಸ್ಟಾರ್ ಇಂದ ಹೇಗೆ ಬಂದರು ಭೂಮಿಯ ಜೀವನದ ಇತಿಹಾಸದ ಅವಧಿಯಲ್ಲಿ ಜೀವಿಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಸಂಭವಿಸಿವೆ ಎಂದು ನಾವು ನಂಬುತ್ತೇವೆ ಅದು ನಂತರದ ಪೀಳಿಗೆಗೆ ವರ್ಗಾಯಿಸಲ್ಪಟ್ಟಿದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಒಂದು ಪೀಳಿಗೆಯಿಂದ ಮುಂದಿನ ಪೀಳಿಗೆಗೆ ಅನೇಕ ಆನುವಂಶಿಕ ಮಾರ್ಪಾಡುಗಳು ಮತ್ತು ಈ ಎವೊಲ್ಯೂಶನ್ ನೀವು ಏಕತೆ ಮತ್ತು ಜೀವನದ ವೈವಿಧ್ಯತೆ ಎಂದು ಕರೆಯುವುದಕ್ಕೆ ಮೂಲಭೂತವಾಗಿ ಕಾರಣವಾಗಿದೆ ಒಂದು ಉದಾಹರಣೆ ಕೊಡುತ್ತೇನೆ ಅಸ್ಥಿಪಂಜರದ ವಾಸ್ತುಶೈಲಿಯನ್ನು ನೋಡುವುದಾದರೆ ಬಾವಲಿಗಳು ಮಾನವನ ಫೋರ್ಲಿಂಬ್ಗಳು ಆದ್ದರಿಂದ ನೀವು ಬಾವಲಿಗಳ ರೆಕ್ಕೆಗಳನ್ನು ನೋಡಿದರೆ ಅದನ್ನು ನಮ್ಮ ಫೋರ್ಹ್ಯಾಂಡ್ಗಳೊಂದಿಗೆ ಅಥವಾ ತಿಮಿಂಗಿಲಗಳ ಫ್ಲಿಪ್ಪರ್ನೊಂದಿಗೆ ಹೋಲಿಕೆ ಮಾಡಿ ಈ ಮೂರನ್ನೂ ಒಂದುಗೂಡಿಸುವ ಒಂದು ಅಂಶವೆಂದರೆ ಅಸ್ಥಿಪಂಜರದ ಮೂಲ ವಾಸ್ತುಶಿಲ್ಪ ಮತ್ತು ನೀವು ಮಣಿಕಟ್ಟಿನ ವಾಸ್ತುಶೈಲಿಯನ್ನು ನೋಡಿದರೂ ಅದು ಏಕೀಕೃತವಾಗಿದೆ ಆದೇ ಬೆರಳಿನ ವಾಸ್ತುಶಿಲ್ಪ ಆದರೂ ಬಾವಲಿಗಳಲ್ಲಿ ನೀವು ಈ ಫೋರ್ಲಿಂಬ್ಗಳನ್ನು ಬಾವಲಿಗಳ ರೆಕ್ಕೆಗಳಾಗಿ ಮಾರ್ಪಡಿಸಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ ಇದು ಬಾವಲಿಗಳು ಫ್ಲಿಪ್ಪರ್ ಮತ್ತು ಹಾರಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ಮೂಲ ಮೂಲವು ಒಂದೇ ಆಗಿರುತ್ತದೆ ಅದೇ ರೀತಿಯ ವಾಸ್ತುಶಿಲ್ಪವನ್ನು ಹೊಂದಿದ್ದರೂ ಸಹ ಕಾರ್ಯಗಳು ವಿಭಿನ್ನವಾಗಿವೆ ಅಂತೆಯೇ ನಾವು DNA ಅನ್ನು ನೋಡುವುದಾದರೆ ನಾನು ಕಳೆದ ಬಾರಿಯೂ ಹೇಳಿದಂತೆ DNA ಅಲ್ಲಿನ ಮಾಹಿತಿಯನ್ನು ಸಂಕೇತಿಸುವ ಭಾಷೆಯು ತಕ್ಕಮಟ್ಟಿಗೆ ಸಂರಕ್ಷಿಸಲಾಗಿದೆ ಆದರೂ ಮಾನವರಲ್ಲಿ ಕಂಡುಬರುವ DNA ಹಿಂದಿನ ಜೀವಿಗಳಲ್ಲಿ ನೀವು ಕಂಡುಕೊಂಡ DNA ಗಿಂತ ಸ್ವಲ್ಪ ಭಿನ್ನವಾಗಿದೆ ಅದರ ಕೆಮಿಕಲ್ ಎಂಟಿಟಿ ವಿಷಯದಲ್ಲಿ ಅಲ್ಲ ಆದರೆ ಮುಂದಿನ ವಾಸ್ತುಶಿಲ್ಪದ ಬೆಳವಣಿಗೆಯ ದೃಷ್ಟಿಯಿಂದ ಆದ್ದರಿಂದ ಎವೊಲ್ಯೂಶನ್ ಮೂಲಭೂತವಾಗಿ ಈ ಬದಲಾವಣೆಗಳ ಬಗ್ಗೆ ಮಾತನಾಡುತ್ತದೆ ಇದು ಭೂಮಿಯ ಇತಿಹಾಸದ ಅವಧಿಯಲ್ಲಿ ವಿವಿಧ ಜೀವನ ಪ್ರಕ್ರಿಯೆಗಳಿಂದ ಪಡೆದುಕೊಂಡಿದೆ ಆದ್ದರಿಂದ ಇಂದಿನ ಭೂಮಿಯಲ್ಲಿ ಎಲ್ಲವೂ ಏನು ಲಭ್ಯವಿದೆ ಮತ್ತು ಎಷ್ಟು ವಿಭಿನ್ನ ರೀತಿಯ ಜೀವನ ಲಭ್ಯವಿದೆ ಎಂಬುದನ್ನು ನೋಡೋಣ ಸುಮಾರು ಹತ್ತರಿಂದ ನೂರು ಮಿಲಿಯನ್ ಜಾತಿಗಳಿವೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಇಂದಿನಂತೆ ಭೂಮಿಯ ಮೇಲೆ ವಾಸಿಸುವ ಜೀವಂತ ಜಾತಿಗಳು ಅವುಗಳಲ್ಲಿ ಸುಮಾರು ಎರಡು ಮಿಲಿಯನ್ ಜೀವಂತ ಜಾತಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ ಮತ್ತು ವರ್ಗೀಕರಿಸಲಾಗಿದೆ ಈಗ ನಿಮ್ಮಲ್ಲಿ ತಮ್ಮ ಪ್ರೌಢಶಾಲೆಯಲ್ಲಿ ಕ್ಲಾಸಿಕಲ್ ಜೀವಶಾಸ್ತ್ರದ ತರಗತಿಯನ್ನು ತೆಗೆದುಕೊಳ್ಳುವವರಿಗೆ ಎಲ್ಲಾ ಜೀವಂತ ರೂಪಗಳನ್ನು ಐದು ಪ್ರಮುಖ ಕಿಂಗ್ಡಮ್ಗಳಾಗಿ ವರ್ಗೀಕರಿಸಲಾಗಿದೆ ಎಂದು ಕಲಿಸಲಾಗುತ್ತದೆ ಅದು ಬ್ಯಾಕ್ಟೀರಿಯಾ ಪ್ರೋಟಿಸ್ಟಾ ಫಂಗೈಗಳು ಪ್ಲಾಂಟ್ಗಳು ಮತ್ತು ಅನಿಮಲ್ಗಳ ಕಿಂಗ್ಡಮ್ ಆಗಿವೆ ಆದರೆ ಇಂದಿನಿಂದ ನಾವು ಜೀವಂತ ಜೀವಿಗಳನ್ನು ವರ್ಗೀಕರಿಸಿದ್ದೇವೆ ಮತ್ತು ಈ ದಿನಗಳಲ್ಲಿ ಸಾಮಾನ್ಯವಾಗಿ ಅನುಸರಿಸುವ ರೀತಿಯನ್ನು ಮೂರು ಪ್ರಮುಖ ಡೊಮೇನ್ಗಳಾಗಿ ವಿಂಗಡಿಸಲಾಗಿದೆ ಬ್ಯಾಕ್ಟೀರಿಯಾ ಆರ್ಕಿಯಾ ಮತ್ತು ಯುಕಾರ್ಯ ಈಗ ನಾವು ನಮ್ಮ ಮುಂದಿನ ತರಗತಿಯಲ್ಲಿ ಬ್ಯಾಕ್ಟೀರಿಯಾ ಮತ್ತು ಆರ್ಕಿಯಾ ವಿಸ್ ಎ ವಿಸ್ ಯುಕಾರ್ಯvis à vis eukarya ಅಲ್ಲಿ ನಾವು ಗಮನಿಸುವ ವ್ಯತ್ಯಾಸಗಳಿಗೆ ಬರುತ್ತೇವೆ ಆದರೆ ಯುಕಾರ್ಯವು ಈ ಜೀವಿಗಳಲ್ಲಿ ಹೆಚ್ಚು ವಿಕಸನಗೊಂಡಿದೆ ಮತ್ತು ಅದನ್ನು ಸ್ವತಃ ನಾಲ್ಕು ವಿಭಿನ್ನ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಪ್ರೋಟಿಸ್ಟ್ಗಳು ಇಲ್ಲಿ ನೀವು ಅಮೀಬಾ ಅಥವಾ ಹೈಡ್ರಾ ನಂತರ ಫಂಗೈಗಳು ನೀವು ನಿಮ್ಮ ಸಾಮಾನ್ಯ ಅಣಬೆಗಳು ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಕಾಣುವಿರಿ ಆದ್ದರಿಂದ ವೈವಿಧ್ಯತೆ ಇದೆ ಬ್ಯಾಕ್ಟೀರಿಯಾದಿಂದ ಪ್ರಾರಂಭಿಸಿ ಪ್ರಾಣಿಗಳ ನಡುವೆ ಅದು ತಿಮಿಂಗಿಲಗಳು ಬಾವಲಿಗಳು ಅಥವಾ ಮನುಷ್ಯರು ನೀವು ನೋಡುವ ಎಲ್ಲಾ ರೀತಿಯಲ್ಲಿ ಇದೆ ಏಕೀಕರಿಸುವ ಕೆಲವು ವಿಷಯಗಳಿವೆ ಆದರೆ ದೊಡ್ಡ ವೈವಿಧ್ಯತೆಯಿದೆ ಹಾಗಾದರೆ ನೀವು ಈ ವೈವಿಧ್ಯತೆಯನ್ನು ಹೇಗೆ ವಿವರಿಸುತ್ತೀರಿ ಮತ್ತು ಅದನ್ನು ಮೂಲಭೂತವಾಗಿ ಎವೊಲ್ಯೂಶನ್ ಮೂಲಕ ವಿವರಿಸಲಾಗಿದೆ ಈಗ ಎವೊಲ್ಯೂಶನ್ನ ಪರಿಕಲ್ಪನೆಯನ್ನು ತಂದ ಆರಂಭಿಕ ವಿಜ್ಞಾನಿಗಳಲ್ಲಿ ಒಬ್ಬರು ಲಾಮಾರ್ಕ್ ಮತ್ತು ಅವರ ಸಿದ್ಧಾಂತಗಳನ್ನು ನಂತರ ನಿರಾಕರಿಸಿದರೂ ಎವೊಲ್ಯೂಶನ್ನ ಪರಿಕಲ್ಪನೆಯನ್ನು ತರಲು ಅವರು ಆರಂಭಿಕ ವಿಜ್ಞಾನಿಗಳಲ್ಲಿ ಒಬ್ಬರು ಅವರ ಪ್ರಕಾರ ಇದು ಒಂದು ನಿರ್ದಿಷ್ಟ ಅಂಗ ಅಥವಾ ಜೀವಿಯಲ್ಲಿನ ಒಂದು ನಿರ್ದಿಷ್ಟ ಲಕ್ಷಣವು ಆ ಜೀವಿಗಳ ಬಳಕೆಯ ಆಧಾರದ ಮೇಲೆ ಆ ಜೀವಿಗಳ ಜೀವಿತಾವಧಿಯಲ್ಲಿ ಬೆಳವಣಿಗೆಯಾಗುತ್ತದೆ ಅವರ ಪ್ರಕಾರ ನಾವು ಜಿರಾಫೆಯ ಉದ್ದನೆಯ ಕುತ್ತಿಗೆಯನ್ನು ನೋಡಿದರೆ ಜಿರಾಫೆಯು ಎತ್ತರದ ಮರಗಳ ಆಹಾರವನ್ನು ತಲುಪಲು ತನ್ನ ಕುತ್ತಿಗೆಯನ್ನು ವಿಸ್ತರಿಸುವುದರಿಂದ ಅದು ಬೆಳವಣಿಗೆಯಾಗುತ್ತದೆ ಮತ್ತು ಅದನ್ನು ನಿರಂತರವಾಗಿ ಚಾಚುವುದು ಕುತ್ತಿಗೆಯನ್ನು ಉದ್ದವಾಗಿಸುತ್ತದೆ ಮತ್ತು ಅವರು ನಂಬಿದ್ದರು ಜಿರಾಫೆಯು ತನ್ನ ಜೀವಿತಾವಧಿಯಲ್ಲಿ ಸ್ವಾಧೀನಪಡಿಸಿಕೊಂಡ ಯಾವುದೇ ವೈಶಿಷ್ಟ್ಯಗಳನ್ನು ಅವನ ಪ್ರೊಜೆನ್ಸಿಗೆ ವರ್ಗಾಯಿಸಲಾಗುತ್ತದೆ ಮತ್ತು ಜೀವಿಗಳಿಂದ ಬಳಸಲ್ಪಡದ ಆ ಅಂಗಗಳು ಅಂತಿಮವಾಗಿ ನಿಷ್ಪ್ರಯೋಜಕವಾಗುತ್ತವೆ ಮತ್ತು ಅದನ್ನು ನಾವು ವೆಸ್ಟಿಜಿಯಲ್ ಆರ್ಗಾನ್ಗಳು ಎಂದು ಕರೆಯುತ್ತೇವೆ ಮತ್ತು ನಮ್ಮ ದೇಹದಲ್ಲಿ ನಾವು ನೋಡುವ ಅಪೆಂಡಿಕ್ಸ್ ಒಂದು ಉದಾಹರಣೆಯಾಗಿದೆ ಎಂದು ಅವರು ತರ್ಕಿಸಿದರು ಆದರೆ ಅವರ ಆಲೋಚನೆಗಳನ್ನು ನಂತರ ಅನೇಕ ಪ್ರಯೋಗಗಳ ಮೂಲಕ ನಿರಾಕರಿಸಲಾಯಿತು ಮತ್ತು ಒಂದು ಶ್ರೇಷ್ಠ ಪ್ರಯೋಗವೆಂದರೆ ಇಲಿಗಳ ಮೇಲೆ ಮಾಡಿದ ಪ್ರಯೋಗ ಅಲ್ಲಿ ಸುಮಾರು ಇಪ್ಪತ್ತು ನಂತರದ ತಲೆಮಾರುಗಳವರೆಗೆ ಇಲಿಗಳ ಬಾಲವನ್ನು ಕತ್ತರಿಸಲಾಯಿತು ಮುಂದೆ ಯಾವುದೇ ಪ್ರಯೋಜನವಿಲ್ಲ ಎಂಬ ಭರವಸೆಯಿಂದ ಪ್ರತಿ ಪೀಳಿಗೆಗೆ ಬಾಲವನ್ನು ಕತ್ತರಿಸಲಾಗುತ್ತದೆ ಮತ್ತು ಇದು ನಂತರ ಇಲಿಗಳಲ್ಲಿ ಇಪ್ಪತ್ತೊಂದನೇ ತಲೆಮಾರಿನ ಹೊತ್ತಿಗೆ ಇಪ್ಪತ್ತೊಂದನೇ ಪೀಳಿಗೆಯಲ್ಲಿ ಹುಟ್ಟುವ ಇಲಿಗಳು ಬಾಲವಿಲ್ಲದೆ ಇರಬೇಕು ಆದರೆ ಮೂಲಭೂತವಾಗಿ ಅದು ಸಂಭವಿಸಲಿಲ್ಲ ಆದ್ದರಿಂದ ಒಂದು ಅರ್ಥದಲ್ಲಿ ನಿರ್ದಿಷ್ಟ ಭಾಗದ ಬಳಕೆ ಅಥವಾ ಬಳಕೆಯನ್ನು ಆಧರಿಸಿದ ಅವರ ಸಿದ್ಧಾಂತವು ಎವೊಲ್ಯೂಶನ್ಗೆ ಕಾರಣವಾಗಿರಲಿಲ್ಲ ಆದರೂ ಅವರು ಜೀವನದ ಅವಧಿಯಲ್ಲಿ ಮತ್ತು ಭೂಮಿಯ ಜೀವನದ ಅವಧಿಯಲ್ಲಿ ಎವೊಲ್ಯೂಶನ್ ಪರಿಕಲ್ಪನೆಯನ್ನು ತಂದರು ನಂತರ ಚಾರ್ಲ್ಸ್ ಡಾರ್ವಿನ್ ಮಾಡಿದ ಗಮನಾರ್ಹ ಅವಲೋಕನಗಳು ಬಂದವು ಜೀವಶಾಸ್ತ್ರದ ವಿಷಯದಲ್ಲಿ ಇಂದಿಗೂ ನಮ್ಮ ಬಹಳಷ್ಟು ಸಂಶೋಧನೆಗಳು ಚಾರ್ಲ್ಸ್ ಡಾರ್ವಿನ್ ಅವರ ಅವಲೋಕನಗಳಿಗೆ ನಾವು ಋಣಿಯಾಗಿದ್ದೇವೆ ಚಾರ್ಲ್ಸ್ ಡಾರ್ವಿನ್ ಅವರ ಅವಲೋಕನಗಳು ಇಲ್ಲದಿದ್ದರೆ ನಾವು ಇಂದು ಜೀವಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ ಮತ್ತು ಇದು ಚಾರ್ಲ್ಸ್ ಡಾರ್ವಿನ್ HMS ಬೀಗಲ್ ಅಲ್ಲಿ ಕೈಗೊಂಡ ಈ ಆಸಕ್ತಿದಾಯಕ ಪ್ರವಾಸದಿಂದ ಪ್ರಾರಂಭವಾಯಿತು ಅವರು ಈಕ್ವೆಡಾರ್ನ ಪಶ್ಚಿಮಕ್ಕೆ ಸುಮಾರು ಒಂಬತ್ತು ನೂರು ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಗ್ಯಾಲಪಗೋಸ್ ದ್ವೀಪಗಳ ಮೂಲಕ ದಕ್ಷಿಣ ಆಫ್ರಿಕಾ ದಕ್ಷಿಣ ಅಮೆರಿಕಾದ ಕರಾವಳಿಯಲ್ಲಿ ಸಮುದ್ರಯಾನ ಮಾಡಿದರು ಮತ್ತು ನಂತರ ಆಸ್ಟ್ರೇಲಿಯಾಕ್ಕೆ ಮತ್ತು ಹಿಂತಿರುಗಿದರು ಅವರು ಭೂವೈಜ್ಞಾನಿಕ ಮಾದರಿಗಳನ್ನು ಸಂಗ್ರಹಿಸಲು ಮತ್ತು ಅವುಗಳನ್ನು ಅಧ್ಯಯನ ಮಾಡಲು ಬಯಸಿದ ಭೂವಿಜ್ಞಾನಿಯಾಗಿ ಈ ಸಮುದ್ರಯಾನದಲ್ಲಿ ಮೂಲಭೂತವಾಗಿ ಸೇರಿಕೊಂಡರು ಮತ್ತು ಈ ಭೌಗೋಳಿಕ ಮಾದರಿಗಳನ್ನು ಅಧ್ಯಯನ ಮಾಡುವ ಪ್ರಕ್ರಿಯೆಯಲ್ಲಿ ಅವರು ಕೇವಲ ಎತ್ತರದ ಪ್ರಾಣಿಗಳ ಪಳೆಯುಳಿಕೆಗಳನ್ನು ಗಮನಿಸಿವುದಲ್ಲದೆ ಮೃದ್ವಂಗಿಗಳು ಅಥವಾ ಶೆಲ್ಡ್ ಶೆಲ್ಡ್ ಆರ್ಗಾನ್ಗಳನ್ನು ಗಮನಿಸಿದರು ಮತ್ತು ಅವರು ಮಾಡಿದ ಅತ್ಯಂತ ಆಸಕ್ತಿದಾಯಕ ಅವಲೋಕನಗಳು ಗ್ಯಾಲಪಗೋಸ್ ದ್ವೀಪಗಳಲ್ಲಿವೆ ಮತ್ತು ಇವುಗಳು ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಹರಡಿರುವ ದ್ವೀಪಗಳ ಗುಂಪಾಗಿದೆ ಆದರೆ ಈಕ್ವೆಡಾರ್ನಿಂದ ಸುಮಾರು ಒಂಬತ್ತು ನೂರು ಕಿಲೋಮೀಟರ್ಗಳು ಮತ್ತು ನಾವು ಗಮನಿಸಿದ ಸಂಗತಿಯೆಂದರೆ ಪ್ರತಿಯೊಂದು ದ್ವೀಪದಲ್ಲಿಯೂ ವಿಶಿಷ್ಟವಾದ ಪಕ್ಷಿಗಳು ಜಾತಿಗಳು ಮತ್ತು ಆಮೆಗಳು ಇದ್ದವು ದ್ವೀಪಗಳು ಒಂದೇ ರೀತಿಯ ಜಾತಿಗಳನ್ನು ಹೊಂದಿದ್ದವು ಆದರೂ ಒಂದು ದ್ವೀಪದಲ್ಲಿ ಕಂಡುಬರುವ ಒಂದು ಪಕ್ಷಿ ಅಥವಾ ಆಮೆಯು ತುಂಬಾ ಹೋಲುತ್ತದೆ ಆದರೆ ನಿಖರವಾಗಿ ಒಂದೇ ಅಲ್ಲ ಹತ್ತಿರದ ದ್ವೀಪದಲ್ಲಿ ಕಂಡುಬರುವ ಪಕ್ಷಿಗಳು ಅಥವಾ ಆಮೆಗಳಿಗೆ ಹೋಲುತ್ತದೆ ಆದ್ದರಿಂದ ಅವರು ಗ್ಯಾಲಪಗೋಸ್ ದ್ವೀಪಗಳಲ್ಲಿ ಮಾಡಿದ ಒಂದು ಅವಲೋಕನ ಆಫ್ರಿಕಾ ದಕ್ಷಿಣ ಅಮೇರಿಕಾ ಮತ್ತು ಆಸ್ಟ್ರೇಲಿಯಾದ ಈ ಕಡಲತೀರಗಳ ಮೂಲಕ ಅವರು ತಮ್ಮ ಸಮುದ್ರಯಾನದ ಸಮಯದಲ್ಲಿ ಮಾಡಿದ ಇನ್ನೊಂದು ಅವಲೋಕನವೆಂದರೆ ಈ ಜಾತಿಗಳ ವಿತರಣೆಯು ಭೂಖಂಡದ ದಿಕ್ಚ್ಯುತಿಯನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂಬುದನ್ನು ಅವರು ಗಮನಿಸಿದರು ಭೂಮಿಯ ಇತಿಹಾಸದಲ್ಲಿ ನಿಜವಾಗಿ ಸಂಭವಿಸಿತು ಉದಾಹರಣೆಗೆ ದಕ್ಷಿಣ ಅಮೆರಿಕಾದಲ್ಲಿ ಕಂಡುಬರುವ ರಿಯಾ ಆಫ್ರಿಕಾದಲ್ಲಿ ಕಂಡುಬರುವ ಆಸ್ಟ್ರಿಚ್ನಂತಹ ದೈತ್ಯ ಹಾರಾಟವಿಲ್ಲದ ಪಕ್ಷಿಗಳು ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಎಮುಗೆ ಹೋಲುತ್ತವೆ ಮತ್ತು ಅವೆಲ್ಲವೂ ಹಾರಲಾಗದವು ಆದರೂ ಭೌಗೋಳಿಕ ದೃಷ್ಟಿಯಿಂದ ಅವು ತುಂಬಾ ಅಂತರದಲ್ಲಿವೆ ಎಂದು ಅವರು ಗಮನಿಸಿದರು ಆದ್ದರಿಂದ ಈ ಜಾತಿಗಳ ವಿತರಣೆಯು ಭೂಮಿಯ ಭೂಖಂಡದ ದಿಕ್ಚ್ಯುತಿಯೊಂದಿಗೆ ಏನನ್ನಾದರೂ ಹೊಂದಿದೆ ಎಂದು ಅವರು ಭಾವಿಸಿದರು ಆದ್ದರಿಂದ ಅವರು ಕೆಲವು ಪ್ರಶ್ನೆಗಳನ್ನು ಕೇಳಿದರು ಅವರ ಮೊದಲ ಪ್ರಶ್ನೆ ಏನೆಂದರೆ ಇಷ್ಟೊಂದು ಜಾತಿಯ ಜೀವಿಗಳು ಏಕೆ ಇವೆ ಈ ಹೊಸ ಪ್ರಭೇದಗಳು ಹೇಗೆ ಅಸ್ತಿತ್ವಕ್ಕೆ ಬರುತ್ತವೆ ಜನಸಂಖ್ಯೆಯೊಳಗೆ ಜೀವಿ ಹೇಗೆ ವಿಕಸನಗೊಳ್ಳುತ್ತದೆ ಮತ್ತು ಬದಲಾಗುತ್ತಿರುವ ಪರಿಸರಕ್ಕೆ ಜೀವಿ ನಿಜವಾಗಿಯೂ ಹೇಗೆ ಹೊಂದಿಕೊಳ್ಳುತ್ತದೆ ಮತ್ತು ಒಂದು ಜಾತಿಯು ಇನ್ನೊಂದಕ್ಕೆ ಹೇಗೆ ಸಂಬಂಧಿಸಿದೆ ಉದಾಹರಣೆಗೆ ನಾವು ನಮ್ಮನ್ನು ನೋಡಿಕೊಂಡರೆ ನಾವು ಜನಸಂಖ್ಯೆಯೊಳಗೆ ಕಂಡುಕೊಳ್ಳುತ್ತೇವೆ ಕೆಲವರು ಎತ್ತರವಾಗಿದ್ದಾರೆ ಕೆಲವರು ಚಿಕ್ಕವರಾಗಿದ್ದಾರೆ ಇದು ಬದುಕುಳಿಯುವ ಪ್ರಯೋಜನವನ್ನು ನೀಡುತ್ತದೆಯೇ ಕೆಲವು ಜನರು ಇತರರಿಗಿಂತ ಉತ್ತಮವಾದ ಸ್ನಾಯುವಿನ ಚಟುವಟಿಕೆಯನ್ನು ಹೊಂದಿದ್ದಾರೆ ಇದು ಬದುಕುಳಿಯುವ ಪ್ರಯೋಜನವನ್ನು ನೀಡುತ್ತದೆಯೇ ಮತ್ತು ಕೆಲವು ಜನರು ಎತ್ತರವಾಗಿದ್ದರೆ ಕೆಲವರು ಚಿಕ್ಕವರಾಗಿದ್ದರೆ ಹೇಗೆ ಮತ್ತು ಅದು ಹೇಗೆ ನೀವು ವಿಕಾಸದ ದೃಷ್ಟಿಕೋನದಿಂದ ನೋಡಿದರೂ ಒಂದು ಪೀಳಿಗೆಯ ಮಾನವರಿಂದ ಮುಂದಿನ ಪೀಳಿಗೆಯ ಮಾನವರಿಗೆ ವೈಶಿಷ್ಟ್ಯಗಳು ಹೇಗೆ ಬದಲಾಗುತ್ತಿವೆ ಅವರು ತಮ್ಮ ಪರಿಸರಕ್ಕೆ ಹೊಂದಿಕೊಳ್ಳಲು ಪ್ರಯತ್ನಿಸುತ್ತಿರುವ ಕಾರಣ ಅದು ಬದಲಾಗುತ್ತಿದೆಯೇ ಆ ಸಮಯದಲ್ಲಿ ಡಾರ್ವಿನ್ ಕೇಳುತ್ತಿದ್ದ ಪ್ರಶ್ನೆಗಳು ಇವುಗಳಾಗಿವೆ ಆದ್ದರಿಂದ ಅವರು ಕೆಲವು ಅವಲೋಕನಗಳನ್ನು ಮಾಡಿದರು ಅವರು ಗಮನಿಸಿದ ಸಂಗತಿಯೆಂದರೆ ನಿರ್ದಿಷ್ಟ ಜನಸಂಖ್ಯೆಯಲ್ಲಿಯೇ ನಿರ್ದಿಷ್ಟ ಜಾತಿಗೆ ಆದ್ದರಿಂದ ನಾವು ಮನುಷ್ಯರ ಬಗ್ಗೆ ಮಾತನಾಡಿದರೆ ನಮ್ಮ ನಡುವೆ ಮತ್ತು ನಮ್ಮ ಸ್ವಂತ ಜನಸಂಖ್ಯೆಯಲ್ಲಿ ವಿಭಿನ್ನ ವೈಶಿಷ್ಟ್ಯಗಳನ್ನು ಹೊಂದಿರುವ ವ್ಯಕ್ತಿಗಳು ಇರುತ್ತಾರೆ ಯಾರಾದರೂ ಎತ್ತರವಾಗಿರುತ್ತಾರೆ ಯಾರಾದರೂ ಕಂದು ಬಣ್ಣದ ಕೂದಲು ಹೊಂದಿರುತ್ತಾರೆ ಯಾರಿಗಾದರೂ ಕಪ್ಪು ಕೂದಲು ಇರುತ್ತದೆ ಮತ್ತು ಈ ವ್ಯತ್ಯಾಸಗಳನ್ನು ಒಂದೇ ಜಾತಿಯೊಳಗೆ ನೀವು ವೇರಿಯೇಷನ್ಗಳು ಎಂದು ಕರೆಯುತ್ತೀರಿ ಮತ್ತು ಈ ಬದಲಾವಣೆಗಳಲ್ಲಿ ಹೆಚ್ಚಿನವು ನಿಜವಾಗಿಯೂ ಆನುವಂಶಿಕವಾಗಿವೆ ಅಂದರೆ ಈ ಬದಲಾವಣೆಗಳಲ್ಲಿ ಕೆಲವು ಆಗಿರಬಹುದು ಪೋಷಕರಿಂದ ಸಂತತಿಗೆ ವರ್ಗಾಯಿಸಲಾಯಿತು ಗ್ಯಾಲಪಗೋಸ್ ದ್ವೀಪದಲ್ಲಿ ಅವರು ಗಮನಿಸಿದ ಇನ್ನೊಂದು ವಿಷಯವೆಂದರೆ ದ್ವೀಪವು ಒದಗಿಸುವ ಪರಿಸರದ ಆಧಾರದ ಮೇಲೆ ವಿವಿಧ ದ್ವೀಪಗಳಲ್ಲಿ ಜಾತಿಗಳು ವಿಭಿನ್ನವಾಗಿದ್ದರೂ ಪ್ರಭೇದಗಳು ಆ ಪರಿಸರಕ್ಕೆ ಹೊಂದಿಕೊಳ್ಳುತ್ತವೆ ಉದಾಹರಣೆಗೆ ಸಸ್ಯವರ್ಗಗಳು ಹೆಚ್ಚು ಕಡಿಮೆ ಮಟ್ಟದಲ್ಲಿ ಕಂಡುಬರುವ ದ್ವೀಪಗಳಲ್ಲಿ ಆಮೆಗಳ ಕುತ್ತಿಗೆ ಚಿಕ್ಕದಾಗಿದೆ ಆದರೆ ಆ ದ್ವೀಪಗಳಲ್ಲಿ ಸಸ್ಯವರ್ಗವು ಸ್ವಲ್ಪ ಎತ್ತರದಲ್ಲಿ ಎತ್ತರದಲ್ಲಿದೆ ನೀವು ಕಂಡುಕೊಂಡಿದ್ದೀರಿ ಅಥವಾ ಅವನು ಕಂಡುಕೊಂಡನು ಆಮೆಗಳು ಉದ್ದವಾದ ಕುತ್ತಿಗೆಯನ್ನು ಹೊಂದಿದ್ದವು ಹಾಗಾಗಿ ಬದಲಾಗುತ್ತಿರುವ ಪರಿಸರಕ್ಕೆ ಜಾತಿಗಳು ಹೊಂದಿಕೊಳ್ಳುತ್ತವೆ ಎಂದು ಸಲಹೆ ನೀಡಿದರು ಅವರು ಮಾಡಿದ ಇನ್ನೊಂದು ಅವಲೋಕನವೆಂದರೆ ಜನಸಂಖ್ಯೆಯು ಗಾತ್ರದಲ್ಲಿ ಬೆಳೆದಂತೆ ಅಂತಿಮವಾಗಿ ಸಂಪನ್ಮೂಲಗಳು ಸೀಮಿತವಾಗುತ್ತವೆ ಈಗ ಇದು ನಿರ್ಣಾಯಕ ಅಂಶವಾಗಿದೆ ಸೋರ್ಸ್ಗಳು ಸೀಮಿತವಾಗಲು ಹೋದರೆ ಸಂಪನ್ಮೂಲಕ್ಕಾಗಿ ಜನಸಂಖ್ಯೆಯ ವ್ಯಕ್ತಿಗಳ ನಡುವೆ ಗುದ್ದಾಟ ನಡೆಯುವ ಸಮಯವಿರುತ್ತದೆ ಮತ್ತು ಇದು ನಾವೆಲ್ಲರೂ ವಾಡಿಕೆಯಂತೆ ಮಾತನಾಡಲು ಮತ್ತು ಕ್ಲಾಸಿಕಲ್ ಆಗಿ 'ದಿ ಸರ್ವೈವಲ್ ಆಫ್ ದಿ ಫಿಟೆಸ್ಟ್'The survival of the fittest'ಎಂದು ಕರೆಯಲು ಕಾರಣವಾಯಿತು ಆದ್ದರಿಂದ ಅವರ ಅವಲೋಕನಗಳೊಂದಿಗೆ ಅವರು ಗಮನಿಸಿದ ಮತ್ತು ಬದಲಿಗೆ ಪ್ರತಿಪಾದಿಸಿದ ಸಂಗತಿಯೆಂದರೆ ಗುಣಲಕ್ಷಣಗಳನ್ನು ಹೊಂದಿರುವ ವ್ಯಕ್ತಿಗಳು ಅಥವಾ ಪರಿಸರಕ್ಕೆ ಉತ್ತಮವಾಗಿ ಹೊಂದಿಕೊಳ್ಳಲು ಅನುವು ಮಾಡಿಕೊಡುವ ವ್ಯತ್ಯಾಸಗಳು ಬದುಕಲು ಮತ್ತು ಸಂತಾನೋತ್ಪತ್ತಿ ಮಾಡುವ ಸಾಧ್ಯತೆಯಿದೆ ಮತ್ತು ಕೇವಲ ಬದುಕಲು ಮತ್ತು ಸಂತಾನೋತ್ಪತ್ತಿ ಮಾಡಲು ಮಾತ್ರವಲ್ಲ ಆದರೆ ಮುಂದಿನ ಪೀಳಿಗೆಗೆ ಅನುಕೂಲಕರ ಪಾತ್ರಗಳಾಗಿ ಇವುಗಳು ಹಾದುಹೋಗುತ್ತವೆ ಆದ್ದರಿಂದ ಅವರು ಈ ಎಲ್ಲಾ ವಿಚಾರಗಳನ್ನು ರೂಪಿಸುತ್ತಿರುವಾಗ ಮತ್ತೊಬ್ಬ ನೈಸರ್ಗಿಕವಾದಿ ಆಲ್ಫ್ರೆಡ್ ರಸೆಲ್ ವ್ಯಾಲೇಸ್ ಅವರು ಡಾರ್ವಿನ್ಗೆ ಇದೇ ರೀತಿಯ ಆಲೋಚನೆಗಳನ್ನು ಬರೆದರು ಮತ್ತು ಅವರಿಬ್ಬರೂ ನಂತರ ಹದಿನೆಂಟು ಐವತ್ತೊಂಬತ್ತರಲ್ಲಿ ಲಂಡನ್ ಫಿಲಾಸಫಿಕಲ್ ಸೊಸೈಟಿಗೆ ತಮ್ಮ ಆಲೋಚನೆಗಳನ್ನು ಪ್ರಸ್ತುತಪಡಿಸಲು ನಿರ್ಧರಿಸಿದರು ಮತ್ತು ಅಂತಿಮವಾಗಿ ಡಾರ್ವಿನ್ ಅವರ ಅತ್ಯಂತ ಪ್ರಸಿದ್ಧ ಕೃತಿಯನ್ನು ಪ್ರಕಟಿಸಿದರು ಇದನ್ನು 'ದಿ ಆರಿಜಿನ್ ಆಫ್ ಸ್ಪೀಷೀಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಎಂದು ಕರೆಯಲಾಗುತ್ತದೆ ಈಗ ಇದು ಏನು ಮಾತನಾಡುತ್ತದೆ ಮೂಲಭೂತವಾಗಿ ಇದು ಎರಡು ವಿಷಯಗಳ ಬಗ್ಗೆ ಮಾತನಾಡುತ್ತದೆ ಇದು ಹೇಳುತ್ತದೆ ಯಾವುದೇ ಸ್ಪೀಸೀಸ್ ಯಾವಾಗಲೂ ಮಾರ್ಪಾಡುಗಳೊಂದಿಗೆ ಹಿಂದಿನ ಜಾತಿಯಿಂದ ಡಿಸೆಂಡೆಂಟ್ ಪುರಾವೆಗಳನ್ನು ತೋರಿಸುತ್ತದೆ ಆದ್ದರಿಂದ ಸ್ಪೀಷೀಸ್ಗಳು ಮಾರ್ಪಾಡುಗಳೊಂದಿಗೆ ಮೂಲದ ಪುರಾವೆಗಳನ್ನು ತೋರಿಸುತ್ತವೆ ಮತ್ತು ಅವರೆಲ್ಲರೂ ಸಾಮಾನ್ಯ ಡಿಸೆಂಡೆಂಟ್ ಅನ್ನು ಹೊಂದಿರುತ್ತಾರೆ ಎರಡನೆಯದಾಗಿ ಅವರು ಹೇಳಿದರು ಈ ಮಾರ್ಪಾಡುಗಳು ಅಥವಾ ಬದಲಾವಣೆಗಳನ್ನು ತರುವ ಒತ್ತಡವು ಜೀವಿ ವಾಸಿಸುವ ಪರಿಸರಕ್ಕೆ ಆಗಿರುತ್ತದೆ ಆದ್ದರಿಂದ ಪರಿಸರವು ಬದಲಾಗುತ್ತಿದ್ದರೆ ಮತ್ತು ಬದಲಾಗುತ್ತಿರುವ ಪರಿಸರವು ಜೀವಿಗಳನ್ನು ಬದಲಾಯಿಸಲು ಒತ್ತಾಯಿಸಿದರೆ ಅವುಗಳಲ್ಲಿ ಕೆಲವು ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ಎಲ್ಲರೂ ಅಲ್ಲ ಕೆಲವು ವ್ಯಕ್ತಿಗಳು ಈ ಮಾರ್ಪಾಡುಗಳನ್ನು ಪಡೆದುಕೊಂಡಿರುವುದರಿಂದ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ ಪರಿಸರವು ಒದಗಿಸುವ ಈ ಒತ್ತಡವನ್ನು 'ನ್ಯಾಚುರಲ್ ಸೆಲೆಕ್ಷನ್'natural selection' ಎಂದು ಕರೆಯಲಾಗುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಡಾರ್ವಿನ್ ಹೇಳಿದ್ದನ್ನು ಪುನರುಚ್ಚರಿಸುತ್ತೇನೆ ಒಂದು ಜಾತಿಯು ಸಾಮಾನ್ಯ ಡಿಸೆಂಡೆಂಟ್ರಿಂದ ಹುಟ್ಟಿಕೊಂಡಿದೆ ಏಕೆಂದರೆ ಆ ಜಾತಿಯ ಕೆಲವು ವ್ಯಕ್ತಿಗಳು ಅನುಕೂಲಕರವಾದ ಮಾರ್ಪಾಡುಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅದು ಆ ಜೀವಿ ಬದಲಾಗುತ್ತಿರುವ ಪರಿಸರದಲ್ಲಿ ಉತ್ತಮವಾಗಿ ಬದುಕಲು ಅನುವು ಮಾಡಿಕೊಡುತ್ತದೆ ಅನುಕೂಲಕರ ಗುಣಲಕ್ಷಣಗಳನ್ನು ನಂತರದ ಪೀಳಿಗೆಗೆ ರವಾನಿಸಲಾಗುತ್ತದೆ ಅಂತಿಮವಾಗಿ ಕೆಲವು ಮಿಲಿಯನ್ ವರ್ಷಗಳ ಕಾಲಾವಧಿಯಲ್ಲಿ ಉತ್ತಮ ಗುಣಲಕ್ಷಣಗಳೊಂದಿಗೆ ಹೊಸ ಜಾತಿಯ ಎವೊಲ್ಯೂಶನ್ಗೆ ಅವಕಾಶ ನೀಡುತ್ತದೆ ಮತ್ತು ಅನೇಕ ಬಾರಿ ಭೂಮಿಯ ಮೇಲೆ ಭೂಖಂಡದ ದಿಕ್ಚ್ಯುತಿಗಳು ಮತ್ತು ಬದಲಾವಣೆಗಳು ಸಂಭವಿಸಿದಲ್ಲಿ ಈ ಸ್ಪೀಸೀಸ್ಗಳು ಪ್ರತ್ಯೇಕಗೊಳ್ಳಬಹುದು ಆದರೆ ಇದು 1859 ರಲ್ಲಿ ಕೇವಲ ಒಂದು ಸಿದ್ಧಾಂತವಾಗಿತ್ತು ಮತ್ತು ನಂತರ ಸುಮಾರು ಐವತ್ತು ವರ್ಷಗಳ ಅತ್ಯಂತ ಕಡಿಮೆ ಅವಧಿಯಲ್ಲಿ ಮತ್ತು ಇದು ನ್ಯಾಚುರಲ್ ಸೆಲೆಕ್ಷನ್ನ ಶ್ರೇಷ್ಠ ಉದಾಹರಣೆಯಾಗಿದೆ ಇದು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಬಂದಿದೆ ಮತ್ತು ಇದು ಪೆಪ್ಪೆರ್ಡ್ ಮೊತ್ನ ಪೀಳಿಗೆಯಾಗಿದೆ ಈಗ ಇದು ಆಸಕ್ತಿದಾಯಕ ಅವಲೋಕನವಾಗಿತ್ತು ಇದನ್ನು ಜೆ ಡಬ್ಲ್ಯೂ ಟುಟ್ ಮತ್ತು ಆಗ ತಿಳಿದಿರುವುದು 1811 ರಲ್ಲಿ ಇಂಗ್ಲೆಂಡ್ನಲ್ಲಿ ಮುಖ್ಯವಾಗಿ ಇಂಗ್ಲೆಂಡ್ನಲ್ಲಿ ಕಂಡುಬರುವ ಹೆಚ್ಚಿನ ಪತಂಗಗಳು ತಿಳಿ ಬಣ್ಣದ್ದಾಗಿದ್ದವು ಆದರೆ ಮ್ಯಾಂಚೆಸ್ಟರ್ನಲ್ಲಿ ಕೈಗಾರಿಕಾ ಕ್ರಾಂತಿ ನಡೆಯುತ್ತಿದ್ದ ಸಮಯದಲ್ಲಿ 1848 ರಲ್ಲಿ ಕ್ಷೇತ್ರ ಪ್ರಯೋಗ ಅಥವಾ ಕ್ಷೇತ್ರ ಸಂಗ್ರಹಣೆಯಲ್ಲಿ ಬಹಳಷ್ಟು ಪೆಪ್ಪೆರ್ಡ್ ಮತ್ತು ಕಪ್ಪು ಬಣ್ಣದ ಪತಂಗಗಳನ್ನು ಗಮನಿಸಲಾಯಿತು ಮತ್ತು ಆ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಸುಮಾರು ತೊಂಬತ್ತು ವರ್ಷಗಳಲ್ಲಿ ಈ ಒಣ ಗಾಢ ಬಣ್ಣದ ಪತಂಗಗಳಿಂದ ತಿಳಿ ಬಣ್ಣದ ಪತಂಗಗಳು ಸಂಪೂರ್ಣವಾಗಿ ಸಂಖ್ಯೆಯಲ್ಲಿವೆ ಈಗ ಕಾರಣ ಏನಿರಬಹುದು ಕಾರಣವೆಂದರೆ ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಕಲುಷಿತ ವಾತಾವರಣದಿಂದಾಗಿ ಪ್ರೆಯ್ ಅನ್ನು ಬದುಕಿಸಲು ಈ ಪತಂಗಗಳನ್ನು ತಿನ್ನುವ ಪಕ್ಷಿಯಾಗಿದೆ ತಿಳಿ ಬಣ್ಣದ ಪತಂಗಗಳು ನಾಶವಾಗುತ್ತವೆ ಏಕೆಂದರೆ ಅವುಗಳು ಸುಲಭವಾಗಿ ಗೋಚರಿಸುತ್ತವೆ ಮತ್ತು ಸುಲಭವಾಗಿ ಗೋಚರಿಸುತ್ತವೆ ಬೇಟೆಯಾಡುವ ಹಕ್ಕಿಯಿಂದ ಗುರುತಿಸಬಹುದು ಆದರೆ ಕಡು ಬಣ್ಣದ ಪತಂಗವು ಮಸಿ ಉತ್ಪತ್ತಿಯಾಗುವ ಹಿನ್ನೆಲೆಯಲ್ಲಿ ಕೈಗಾರಿಕಾ ಕ್ರಾಂತಿಗೆ ಧನ್ಯವಾದಗಳು ಪರಭಕ್ಷಕ ಪಕ್ಷಿಯ ಗಮನಕ್ಕೆ ಬಾರದಷ್ಟು ಮಟ್ಟಿಗೆ ತನ್ನನ್ನು ಮರೆಮಾಚಲು ಸಾಧ್ಯವಾಗುತ್ತದೆ ಮತ್ತು ಅದು ಬದುಕುಳಿಯುವ ಅನುಕೂಲವನ್ನು ನೀಡಿದೆ ಆದ್ದರಿಂದ ಇದನ್ನು ಟುಟ್ ಅವರು ನ್ಯಾಚುರಲ್ ಸೆಲೆಕ್ಷನ್ ಪ್ರಕರಣವಾಗಿ ಪ್ರಸ್ತುತಪಡಿಸಿದರು ಆದ್ದರಿಂದ ಕೈಗಾರಿಕಾ ಕ್ರಾಂತಿಯಲ್ಲಿನ ಮಾನವ ಚಟುವಟಿಕೆಯಿಂದಾಗಿ ಪರಿಸರ ಪರಿಸ್ಥಿತಿಗಳು ಬದಲಾಗುತ್ತಿರುವ ಉದಾಹರಣೆ ಇಲ್ಲಿದೆ ಹಾಗಾದರೆ ನಾವು ಮಾತನಾಡುತ್ತಿರುವ ಈ ವಿವಿಧ ರೀತಿಯ ಆಯ್ಕೆಗಳು ಯಾವುವು ಸರಿ ನಾನು ಮೊದಲೇ ಹೇಳಿದಂತೆ ಆಯ್ಕೆಯ ಒತ್ತಡವು ಮೂಲಭೂತವಾಗಿ ಪರಿಸರದಿಂದ ಒದಗಿಸಲ್ಪಟ್ಟಿದೆ ಮತ್ತು ಜೀವಿ ಆ ಪರಿಸರಕ್ಕೆ ಹೇಗೆ ಹೊಂದಿಕೊಳ್ಳುತ್ತದೆ ಆದ್ದರಿಂದ ನೀವು ಜನಸಂಖ್ಯೆಯ ಲಕ್ಷಣವನ್ನು ಹೊಂದಿದ್ದೀರಿ ಎಂದು ಊಹಿಸಿ ನೀವು ಸಾಮಾನ್ಯ ವಿತರಣೆಯನ್ನು ಹೊಂದಿರುವ ಗುಣಲಕ್ಷಣವನ್ನು ಹೊಂದಿದ್ದೀರಿ ಮತ್ತು ಪರಿಸರವು ಅನುಕೂಲಕರವಾಗಿದ್ದರೆ ಮತ್ತು ಪರಿಸ್ಥಿತಿಗಳು ಉತ್ತಮವಾಗಿದ್ದರೆ ಜೀವಿಗಳ ಹೊರಭಾಗವು ಬೆಳೆಯಲು ಅಗತ್ಯವಿಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ನನ್ನ ಪ್ರಕಾರ ಅವರು ಅನಗತ್ಯವಾಗುತ್ತಾರೆ ಈಗ ಅಂತಹ ಆಯ್ಕೆಯು ಕೇಂದ್ರೀಯ ಹೆಚ್ಚು ಸ್ವಾಧೀನಪಡಿಸಿಕೊಂಡಿರುವ ಅಕ್ಷರಗಳನ್ನು ಉಳಿಸಿಕೊಂಡಿರುವುದು ಸ್ಥಿರಗೊಳಿಸುವ ಆಯ್ಕೆಯಾಗಿದೆ ಆದರೆ ನಂತರ ನೀವು ಇನ್ನೂ ಈ ರೀತಿಯ ಪ್ರದರ್ಶನದೊಂದಿಗೆ ಜನಸಂಖ್ಯೆಯನ್ನು ಹೊಂದಿರುವ ಪರಿಸ್ಥಿತಿಯನ್ನು ನೀವು ಹೊಂದಬಹುದು ಅಲ್ಲಿ ನೀವು ಕೆಲವು ವಿಪರೀತ ವ್ಯತ್ಯಾಸಗಳನ್ನು ಹೊಂದಿದ್ದೀರಿ ಮತ್ತು ಇದ್ದಕ್ಕಿದ್ದಂತೆ ಪರಿಸರ ಪರಿಸ್ಥಿತಿಗಳು ಅಂತಹ ಶೈಲಿಯಲ್ಲಿ ಒತ್ತಾಯಿಸುತ್ತವೆ ಇದು ಈ ವಿಪರೀತ ಹೊರವಲಯಗಳ ಗುಂಪಾಗಿದ್ದು ಅದು ಬದುಕುಳಿಯುವ ಪ್ರಯೋಜನವನ್ನು ಹೊಂದಿದೆ ಪರಿಣಾಮವಾಗಿ ಕಾಲಾನಂತರದಲ್ಲಿ ಏನಾಗುತ್ತದೆ ಎಂದರೆ ಈ ಗುಂಪಿನ ಜನಸಂಖ್ಯೆಯು ಈ ಜೀವಿಗಳ ಅನುಕೂಲಕರ ಸ್ವಾಧೀನಪಡಿಸಿಕೊಂಡ ಗುಣಲಕ್ಷಣಗಳತ್ತ ಸಾಗಲು ಒಲವು ತೋರುತ್ತದೆ ಮತ್ತು ಈ ಜೀವಿಗಳ ಸಮೂಹವು ಅಂತಿಮವಾಗಿ ಹೊಸ ಸ್ಪೀಷೀಸ್ ಅನ್ನು ರೂಪಿಸುತ್ತದೆ ಈಗ ಇದು ಡೈರೆಕ್ಷನಲ್ ಸೆಲೆಕ್ಷನ್ ಉದಾಹರಣೆಯಾಗಿದೆ ನೀವು ಮೂಲತಃ ನಿಮ್ಮ ಜನಸಂಖ್ಯೆಯನ್ನು ಹೊಂದಿರುವ ಡೈವರ್ಸಿಫ್ಯಿಂಗ್ ಸೆಲೆಕ್ಷನ್ ಉದಾಹರಣೆಗಳೂ ಇವೆ ಮತ್ತು ನಂತರ ಭೂಖಂಡದ ದಿಕ್ಚ್ಯುತಿ ಅಥವಾ ಇತರ ರೀತಿಯ ದುರಂತದ ಕಾರಣ ಇದು ವಿಭಿನ್ನ ಗುಣಲಕ್ಷಣಗಳೊಂದಿಗೆ ಎರಡು ಜನಸಂಖ್ಯೆಗಳಾಗಿ ವಿಭಜಿಸುತ್ತದೆ ಮತ್ತು ಅದನ್ನು ಡೈವರ್ಸಿಫ್ಯಿಂಗ್ ಸೆಲೆಕ್ಷನ್ ಎಂದು ಕರೆಯಲಾಗುತ್ತದೆ ಆದರೆ ಈ ಎಲ್ಲದರ ನಡುವೆ ಸಾಮಾನ್ಯ ಮತ್ತು ಏಕೀಕರಿಸುವ ಎರಡು ವಿಷಯವೆಂದರೆ ಒಂದು ಅದು ಒತ್ತಡ ಆಯ್ಕೆಯ ಒತ್ತಡವನ್ನು ಒದಗಿಸುವ ಪರಿಸರ ಮತ್ತು ಎರಡು ನಿರ್ದಿಷ್ಟ ಜನಸಂಖ್ಯೆಯಲ್ಲಿ ನಿರ್ದಿಷ್ಟ ವ್ಯಕ್ತಿಗಳು ಆ ಬದಲಾವಣೆಗೆ ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ಅವರು ಆ ಬದಲಾವಣೆಗೆ ಹೊಂದಿಕೊಳ್ಳಲು ಕಾರಣ ಅವರು ಅನುಕೂಲಕರವಾದ ಹೊಸ ಗುಣಲಕ್ಷಣಗಳನ್ನು ಪಡೆದುಕೊಳ್ಳಲು ನಿರ್ವಹಿಸಿ ಮತ್ತು ಈ ಗುಣಲಕ್ಷಣಗಳನ್ನು ನೀವು ಶಾಸ್ತ್ರೀಯವಾಗಿ ವೇರಿಯೇಷನ್ಗಳು ಎಂದು ಕರೆಯುತ್ತೀರಿ ಈ ಬದಲಾವಣೆಗಳು ಆನುವಂಶಿಕವಾಗಿದ್ದರೆ ಸತತ ತಲೆಮಾರುಗಳಲ್ಲಿ ಬದಲಾವಣೆ ಈ ಮೂಲತಃ ಸ್ವಾಧೀನಪಡಿಸಿಕೊಂಡಿರುವ ವ್ಯತ್ಯಾಸವು ಅಂತಿಮವಾಗಿ ಆ ನಿರ್ದಿಷ್ಟ ಗುಂಪಿನ ಜೀವಿಗಳ ವಿಶಿಷ್ಟ ಲಕ್ಷಣವಾಗಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಆದರೆ ಡಾರ್ವಿನ್ ಕೆಲವು ವಿಷಯಗಳನ್ನು ತಿಳಿದಿರಲಿಲ್ಲ ಈ ವೇರಿಯೇಷನ್ಗಳನ್ನು ನಿಜವಾಗಿ ಉಂಟುಮಾಡುವ ಮಾಲಿಕ್ಯೂಲರ್ ಮೆಕ್ಯಾನಿಸಮ್ ಯಾವುದು ಎಂದು ಅವನಿಗೆ ತಿಳಿದಿರಲಿಲ್ಲ ವೇರಿಯೇಷನ್ಗಳು ಸಂಭವಿಸುತ್ತಿವೆ ಎಂದು ಅವರು ತಿಳಿದಿದ್ದರು ಆದರೆ ಅದಕ್ಕೆ ಕಾರಣವೇನು ಈ ವೇರಿಯೇಷನ್ಗಳನ್ನು ಉಂಟುಮಾಡುವ ಮಾಲಿಕ್ಯೂಲರ್ ಮೆಕ್ಯಾನಿಸಮ್ ಯಾವುದು ಮತ್ತು ಈ ವೇರಿಯೇಷನ್ಗಳನ್ನು ಹೇಗೆ ರವಾನಿಸಲಾಗುತ್ತದೆ ಮತ್ತು ಇಲ್ಲಿ ಮೆಂಡೆಲಿಸಮ್ ಮತ್ತು ಮೆಂಡಲ್ನ ಜೆನೆಟಿಕ್ನ ಪಾತ್ರವು ಬಹಳ ಮುಖ್ಯವಾಗುತ್ತದೆ ಅದನ್ನು ನನ್ನ ಸಹೋದ್ಯೋಗಿ ಪ್ರೊಫೆಸರ್ ಜಿ ಸುರೇಶಕುಮಾರ್ ಮತ್ತು ಇಲ್ಲಿ ಜೀನ್ಗಳ ಪಾತ್ರ ನಮ್ಮ DNA ಯಲ್ಲಿನ ಪ್ರತಿಯೊಂದು ಜೀನ್ ನಿರ್ದಿಷ್ಟ ಪಾತ್ರಕ್ಕಾಗಿ ಸಂಕೇತಿಸುತ್ತದೆ ಈ ಬದಲಾವಣೆಗಳನ್ನು ಹೊಂದಿರುವ ಜೀನ್ಗಳು ಆದರೆ ಅದು ಏನು ಮತ್ತು ಈ ವೇರಿಯೇಷನ್ಗಳನ್ನು ಈ ಜೀನ್ಗಳಲ್ಲಿ ಹೇಗೆ ಪರಿಚಯಿಸಲಾಗಿದೆ ನಾವು ಈಗ ಸ್ವಲ್ಪ ಸಮಯದ ನಂತರ ಅದರ ಬಗ್ಗೆ ಮಾತನಾಡುತ್ತೇವೆ ಆದರೆ ಡಾರ್ವಿನ್ ಕಾರ್ಯವಿಧಾನವನ್ನು ತಿಳಿದಿರಲಿಲ್ಲ ಅವರು ಪಳೆಯುಳಿಕೆ ಮಾದರಿಗಳನ್ನು ಸಂಗ್ರಹಿಸಿದ ಕೆಲವು ಪ್ರಭೇದಗಳು ಏಕೆ ಅಳಿವಿನಂಚಿನಲ್ಲಿವೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಅಳಿವಿಗೆ ಕಾರಣವೇನು ಉದಾಹರಣೆಗೆ ಡೈನೋಸಾರ್ಗಳಿಗೆ ಮತ್ತು ಉತ್ತರವು ಆಗ ಲಭ್ಯವಿರಲಿಲ್ಲ ಹಾಗಾದರೆ ಈ ವ್ಯತ್ಯಾಸಗಳು ಹೇಗೆ ಉಂಟಾಗುತ್ತವೆ ಹಲವಾರು ಮಾರ್ಗಗಳಿವೆ ಮತ್ತು ಅತ್ಯಂತ ಶ್ರೇಷ್ಠ ಮಾರ್ಗವೆಂದರೆ ಮ್ಯುಟೇಶನ್ ಪ್ರಕ್ರಿಯೆ ಈಗ ನಮ್ಮ ಆನುವಂಶಿಕ ವಸ್ತುಗಳನ್ನು DNA ಅಲ್ಲಿ ಎನ್ಕೋಡ್ ಮಾಡಲಾಗಿದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಆದ್ದರಿಂದ ನಾನು ನಿರ್ದಿಷ್ಟ ಅನುಕ್ರಮದೊಂದಿಗೆ DNA ಯ ಸ್ಟ್ರಾಂಡ್ ಅನ್ನು ಸೆಳೆಯುತ್ತೇನೆ ಆದ್ದರಿಂದ ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ನಾವು DNA ಪುನರಾವರ್ತನೆಯ ಬಗ್ಗೆ ಮಾತನಾಡುವಾಗ ಇದನ್ನು ಮತ್ತೊಮ್ಮೆ ಹೇಳುತ್ತೇವೆ ಆದರೆ ಸರಳತೆಯ ಸಲುವಾಗಿ DNAಯ ಪ್ರತಿಯೊಂದು ಸ್ಟ್ರಾಂಡ್ ಅದನ್ನು ಕಾಂಪ್ಲಿಮೆಂಟರಿ ಸ್ಟ್ರಾಂಡ್ ಮೂಲಕ ಪ್ರತಿಬಿಂಬಿಸುತ್ತದೆ ಇದು DNA ಈಗ ಈ DNA ಅಣುವು ರೆಪ್ಲಿಕೇಷನ್ಗೆ ಒಳಗಾಗಿದ್ದರೆ ಮತ್ತು ಕೆಲವು ವಿಚಿತ್ರ ಕಾರಣಗಳಿಗಾಗಿ ಎರರ್ ಸಂಭವಿಸಿದರೆ DNA ಯಲ್ಲಿನ ಅನುಕ್ರಮವು ಬದಲಾಗುತ್ತದೆ ಎಂದು ಹೇಳೋಣ ಮತ್ತು ಎರರ್ಗಳು ಜೀವನದ ಒಂದು ಭಾಗವಾಗಿದೆ ಅಂದರೆ ಅವು ಬಹಳ ಚೆನ್ನಾಗಿ ಸಂಭವಿಸುತ್ತವೆ ಸಾಮಾನ್ಯ ಮತ್ತು ಈಗ ನೀವು ಹೊಸ DNA ಅಣುವನ್ನು ಹೊಂದಿರುವಿರಿ ಅದು ಮ್ಯೂಟೇಶನ್ ಅನ್ನು ಹೊಂದಿರುವ ಈ C ಅನ್ನು ಈಗ G ಯಿಂದ ಬದಲಾಯಿಸಲಾಗಿದೆ ಅಥವಾ A ಎಂದು ಹೇಳೋಣ ಆದ್ದರಿಂದ ಈಗ ಈ ಮ್ಯೂಟೇಶನ್ ಸಂಭವಿಸಿದೆ ಮತ್ತು ಈ ಮ್ಯೂಟೇಶನ್ ನೀಡಲು ಹೋದರೆ ಅದು ಇರುವ ಜೀನ್ಗೆ ಅನುಕೂಲಕರವಾದ ಪಾತ್ರ ನಂತರ ಇದು ಅನುಕೂಲಕರ ಬದಲಾವಣೆಯಾಗುತ್ತದೆ ಆದ್ದರಿಂದ ಮ್ಯೂಟೇಶನ್ ಅಥವಾ DNA ಅನುಕ್ರಮಗಳಲ್ಲಿನ ಬದಲಾವಣೆಗಳು ಆನುವಂಶಿಕವಾಗಿರುತ್ತವೆ ಮತ್ತು ಇದು ಬದುಕುಳಿಯುವಿಕೆಯ ಮೇಲೆ ಅನುಕೂಲಕರ ಪರಿಣಾಮವನ್ನು ನೀಡುತ್ತದೆ ಇದು ವ್ಯತ್ಯಾಸಗಳು ಸಂಭವಿಸುವ ಕಾರಣಗಳಲ್ಲಿ ಒಂದಾಗಿರಬಹುದು ವೇರಿಯೇಷನ್ಗಳಿಗೆ ಇನ್ನೊಂದು ಕಾರಣವೆಂದರೆ ಸೆಕ್ಚ್ವಲ್ ರಿಪ್ರೊಡಕ್ಷನ್ ಪ್ರಕ್ರಿಯೆ ನಾವು ನಮ್ಮ ತಂದೆಯಿಂದ ಒಂದು ನಿರ್ದಿಷ್ಟ ಜೀನ್ಗಳನ್ನು ಪಡೆಯುತ್ತೇವೆ ಮತ್ತು ನಮ್ಮ ತಾಯಿಯಿಂದ ನಿರ್ದಿಷ್ಟ ಜೀನ್ಗಳನ್ನು ಪಡೆಯುತ್ತೇವೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಮತ್ತು ನಾವು ನಮ್ಮ ತಂದೆ ಅಥವಾ ನಮ್ಮ ತಾಯಿಯ ಕಾರ್ಬನ್ ಕಾಪಿ ಅಲ್ಲ ಕೆಲವು ಜೀನ್ಗಳು ಬಂದಿರುವುದರಿಂದ ನಾವು ಮಿಶ್ರ ವೈಶಿಷ್ಟ್ಯಗಳನ್ನು ಹೊಂದಿದ್ದೇವೆ ನಮ್ಮ ತಂದೆ ಕೆಲವು ಜೀನ್ಗಳು ನಮ್ಮ ತಾಯಿಯಿಂದ ಬಂದಿವೆ ಮತ್ತು ಒಟ್ಟಾರೆಯಾಗಿ ಮತ್ತು ಸಂಯೋಜಿತ ಪರಿಣಾಮವಾಗಿದೆ ಈಗ ಇದು ವೇರಿಯೇಷನ್ಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಮತ್ತು ಉನ್ನತ ಜೀವಿಗಳಲ್ಲಿ ಬದುಕುಳಿಯುವ ಯಶಸ್ಸಿಗೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ ಈಗ ಸೆಕ್ಚ್ವಲ್ ರಿಪ್ರೊಡಕ್ಷನ್ ಮೂಲಕ ಈ ವೇರಿಯೇಷನ್ಗಳನ್ನು ಹೇಗೆ ತರಲಾಗುತ್ತದೆ ಪ್ರಕ್ರಿಯೆ ಏನು ನಾವು ಈ ಬದಲಾವಣೆಯನ್ನು ಚರ್ಚಿಸುತ್ತೇವೆ ಮತ್ತು ಈ ಬದಲಾವಣೆಯಲ್ಲಿಯೂ ಸಹ ಈ ವ್ಯತ್ಯಾಸಗಳನ್ನು ಹೇಗೆ ತರಲಾಗುತ್ತದೆ ನಾವು 'ಮಿಯೋಸಿಸ್"Meiosis' ಪ್ರಕ್ರಿಯೆಯ ಬಗ್ಗೆ ಮಾತನಾಡುವಾಗ ನಾವು ಅವುಗಳನ್ನು ಚರ್ಚಿಸುತ್ತೇವೆ ಮತ್ತು ನಾನು ಮಿಯೋಸಿಸ್ ಬಗ್ಗೆ ಮಾತನಾಡುವಾಗ ನಾನು ಅದಕ್ಕೆ ಬರುತ್ತೇನೆ ಆದ್ದರಿಂದ ಎವೊಲ್ಯೂಶನ್ನದಾದ್ಯಂತ ಶತಕೋಟಿ ವರ್ಷಗಳ ಅವಧಿಯಲ್ಲಿ DNA ಎವೊಲ್ಯೂಶನ್ನಗೊಂಡಿತು ಮತ್ತು ಅದು ಗೊಳ್ಳುತ್ತಲೇ ಇರುತ್ತದೆ ಪರಿಸರದ ಬೇಡಿಕೆಗಳನ್ನು ಗ್ರಹಿಸುತ್ತದೆ ಮತ್ತು ಈ ಅನುಕೂಲಕರ ಬದಲಾವಣೆಗಳು ಸಂಗ್ರಹವಾಗುತ್ತಲೇ ಇವೆ ಮತ್ತು ದೀರ್ಘಕಾಲದವರೆಗೆ ಮೂಲ ಸ್ಪೀಷೀಸ್ಗಳು ಹೊಸ ಸ್ಪೀಷೀಸ್ಗಳನ್ನು ಹುಟ್ಟುಹಾಕಿದಾಗ ಒಂದು ಹಂತಕ್ಕೆ ಬರುತ್ತದೆ ಮತ್ತು ಎಕ್ಸ್ಟಿನ್ ಕ್ಷಣ್ಗೆ ಕಾರಣಗಳು ಯಾವುವು ಸರಿ ಇವುಗಳಲ್ಲಿ ಬಹಳಷ್ಟು ಊಹಾಪೋಹಗಳು ಏಕೆಂದರೆ ನಾವು ಇತಿಹಾಸದಲ್ಲಿ ಹಿಂತಿರುಗಿ ಮತ್ತು ಮಾಡಿದ್ದನ್ನು ಪುನಃ ಮಾಡಲು ಪ್ರಯತ್ನಿಸಲು ಸಾಧ್ಯವಿಲ್ಲ ಮತ್ತು ಕೆಲವು ಶತಕೋಟಿ ವರ್ಷಗಳ ಹಿಂದೆ ಸಂಭವಿಸಿದ ಬಹಳಷ್ಟು ಪರಿಸರ ಬದಲಾವಣೆಗಳನ್ನು ನಾವು ಮರುಸೃಷ್ಟಿಸಲು ಸಾಧ್ಯವಿಲ್ಲ ಆದರೆ ಒಂದು ಪ್ರಭೇದವು ಬದಲಾಗುತ್ತಿರುವ ಪರಿಸರಕ್ಕೆ ಹೊಂದಿಕೊಳ್ಳಲು ವಿಫಲವಾದರೆ ಅದು ಎಕ್ಸ್ಟಿನ್ಕ್ಟ್ಗೆ ಹೋಗುತ್ತದೆ ಅಥವಾ ಅದು ತನ್ನನ್ನು ತಾನೇ ಹೊಂದಿಕೊಳ್ಳಲು ಸಾಧ್ಯವಾಗದಂತಹ ಒಂದು ಹಂತಕ್ಕೆ ಪರಿಣತಿ ಪಡೆದರೆ ಅದು ಎಸ್ಟ್ರಿನ್ಕ್ಟ್ಷನ್ನ ಕಾರಣಕ್ಕೆ ಒಳಗಾಗಬಹುದು ಎಂದು ನಾವು ಊಹಿಸುತ್ತೇವೆ ಕ್ಯಾಟಸ್ಟ್ರೋಫಿಕ್ ಈವೆಂಟ್ಗಳಿಂದಾಗಿ ಡೈನೋಸಾರ್ಗಳು ಕಣ್ಮರೆಯಾಗಿರುವುದು ಶ್ರೇಷ್ಠ ಉದಾಹರಣೆಯಾಗಿದೆ ಆದ್ದರಿಂದ ಜೀವನವು ವಿಕಸನಗೊಳ್ಳುವ ಮಾರ್ಗಗಳಿವೆ ಮತ್ತು ನಂತರ ಅದು ಕೇವಲ ವಿಕಸನಗೊಳ್ಳುವುದಿಲ್ಲ ಅದು ಈ ಬದಲಾವಣೆಗಳನ್ನು ಸಂಗ್ರಹಿಸುತ್ತಲೇ ಇರುತ್ತದೆ ಮತ್ತು ವಿಕಾಸದಾದ್ಯಂತ ಬದುಕಲು ನಿರ್ವಹಿಸಿದ ಈ ಬದಲಾವಣೆಗಳಲ್ಲಿ ಹೆಚ್ಚಿನವು ಆ ಬದಲಾವಣೆಗಳಾಗಿವೆ ಅದು ನಿರ್ದಿಷ್ಟ ಜೀವಿಗೆ ಬದುಕುಳಿಯುವ ಪ್ರಯೋಜನವನ್ನು ನೀಡಿದೆ ಮತ್ತು ಇದರ ಪರಿಣಾಮವಾಗಿ ಜೀವಿ ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಮತ್ತು ಜೀವವು ಅದನ್ನು ಪ್ರೊಜೆನ್ಸಿಗೆ ವರ್ಗಾಯಿಸಲು ಅದನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತದೆ ಆದ್ದರಿಂದ ಇಂದಿನ ದಿನಗಳಲ್ಲಿ ನಾವು ಪಳೆಯುಳಿಕೆ ದಾಖಲೆಗಳ ಮೂಲಕ ಭೂವೈಜ್ಞಾನಿಕ ಉತ್ಖನನಗಳ ಮೂಲಕ ಎವೊಲ್ಯೂಶನ್ ಅನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದ್ದೇವೆ ಅಸ್ಥಿಪಂಜರದ ರಚನೆ ಅಥವಾ ತುಲನಾತ್ಮಕ ಭ್ರೂಣಶಾಸ್ತ್ರದ ಸಂದರ್ಭದಲ್ಲಿ ನಾನು ಹೇಳಿದಂತೆ ಅಂಗರಚನಾ ರಚನೆಗಳನ್ನು ಹೋಲಿಸುವ ಮೂಲಕ ಜೀವಿಗಳು ಹೇಗೆ ವಿಕಸನಗೊಂಡಿವೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ನಾವು ಪ್ರಯತ್ನಿಸಿದ್ದೇವೆ ಈಗ ಇದು ಆಸಕ್ತಿದಾಯಕ ವೀಕ್ಷಣೆಯಾಗಿದೆ ಉದಾಹರಣೆಗೆ ನೀವು ಮೀನುಗಳು ಅಥವಾ ಸರೀಸೃಪಗಳು ಪಕ್ಷಿಗಳು ಸಸ್ತನಿಗಳವರೆಗೆ ಎಲ್ಲಾ ರೀತಿಯಲ್ಲಿ ಭ್ರೂಣದ ಬೆಳವಣಿಗೆಯನ್ನು ಗಮನಿಸಿದರೆ ಮೀನುಗಳಿಂದ ಹಿಡಿದು ಮಾನವರು ತಮ್ಮ ಭ್ರೂಣದಲ್ಲಿ ಒಂದು ನಿರ್ದಿಷ್ಟ ಹಂತದಲ್ಲಿ ವ್ಯಕ್ತಪಡಿಸುವವರೆಗೆ ಭ್ರೂಣದ ಹಂತಗಳು ಎಲ್ಲವನ್ನೂ ನಾವು ಕಂಡುಕೊಳ್ಳುತ್ತೇವೆ ಅಭಿವೃದ್ಧಿ ಈ ಏರಿಯಾದ ಸುತ್ತಲೂ ಗಿಲ್ ಪೌಚ್ ಎಂದು ಕರೆಯಲ್ಪಡುವ ರಚನೆ ಇದೆ ಆದರೆ ಮೀನುಗಳ ಸಂದರ್ಭದಲ್ಲಿ ಗಿಲ್ ಪೌಚ್ ವಾಸ್ತವವಾಗಿ ವಿಕಸನಗೊಳ್ಳುತ್ತದೆ ಮತ್ತು ಮೀನು ಉಸಿರಾಡುವ ಮೂಲಕ ಕ್ರಿಯಾತ್ಮಕ ಕಿವಿರುಗಳನ್ನು ರೂಪಿಸುತ್ತದೆ ಮಾನವರಲ್ಲಿ ಇದು ಭ್ರೂಣದ ಹಂತದಲ್ಲಿದ್ದರೂ ನಂತರ ಅದು ಯುಸ್ಟಾಚಿಯನ್ ಟ್ಯೂಬ್ ಟ್ಯೂಬ್ ಅಥವಾ ಟ್ಯೂಬ್ ಆಗಿ ಕೊನೆಗೊಳ್ಳುತ್ತದೆ ಅದು ನಿಜವಾಗಿ ನಿಮ್ಮ ಮಧ್ಯದ ಕಿವಿಯನ್ನು ಮೂಗಿಗೆ ಸಂಪರ್ಕಿಸುತ್ತದೆ ಕ್ಷಮಿಸಿ ಗಂಟಲಿಗೆ ಆದ್ದರಿಂದ ಮೂಲಭೂತವಾಗಿ ಈ ಗಿಲ್ ಪೌಚ್ಗಳು ಮೀನಿನಿಂದ ಮನುಷ್ಯರಿಗೆ ಭ್ರೂಣದ ಬೆಳವಣಿಗೆಯ ಸಮಯದಲ್ಲಿ ಇರುತ್ತವೆ ಎಂದು ನೀವು ಕಂಡುಕೊಂಡಿದ್ದೀರಿ ಆದ್ದರಿಂದ ನೀವು ತುಲನಾತ್ಮಕ ಭ್ರೂಣಶಾಸ್ತ್ರವನ್ನು ಮಾಡಬಹುದು ಮತ್ತು ಅದನ್ನು ಗುಂಪಿನಲ್ಲಿ ಪ್ರಯತ್ನಿಸಬಹುದು ಮತ್ತು ಎವೊಲ್ಯೂಶನ್ ಹೇಗೆ ಸಂಭವಿಸಿರಬೇಕು ಎಂಬುದನ್ನು ನೋಡಬಹುದು ಮತ್ತು ಇತ್ತೀಚಿನದು ಆಣ್ವಿಕ ಜೀವಶಾಸ್ತ್ರದ ತಂತ್ರಗಳಲ್ಲಿನ ಪ್ರಗತಿಗಳು ಇದರಲ್ಲಿ ನಾವು ರಚನೆಯಲ್ಲಿನ ಹೋಲಿಕೆಗಳು DNA ಮತ್ತು RNA ಅನುಕ್ರಮಗಳನ್ನು ನೋಡುತ್ತಿದ್ದೇವೆ ಮತ್ತು ಲಿಂಕ್ ಮಾಡುತ್ತಿದ್ದೇವೆ ಇದು ವಿಕಾಸದ ಪ್ರಕ್ರಿಯೆಗೆ ಉದಾಹರಣೆಗೆ ಮೂಲ ಮೆಟಾಬಾಲಿಕ್ ಕ್ರಿಯೆಗಳಿಗೆ ಎನ್ಝೈಮ್ಗಳಿಗೆ ಕೋಡ್ ಮಾಡುವ DNA ವಿಕಾಸದಾದ್ಯಂತ ಹೆಚ್ಚು ಹೋಲುತ್ತದೆ ಆದರೂ ಕೆಲವು ಜೀವಿಗಳಲ್ಲಿ ಇದು ಕಡಿಮೆ ಜೀವಿಗಳಿಗಿಂತ ಸ್ವಲ್ಪ ಹೆಚ್ಚು ವಿಕಸನಗೊಂಡಿದೆ ಆದ್ದರಿಂದ ನಿಜವಾದ DNA ಮತ್ತು RNA ಅನುಕ್ರಮಗಳನ್ನು ಹೋಲಿಸುವ ಮೂಲಕ ಸ್ಪೀಷೀಸ್ಗಳು ಎಷ್ಟು ನಿಕಟವಾಗಿ ಪರಸ್ಪರ ಸಂಬಂಧ ಹೊಂದಿವೆ ಅಥವಾ ಅವು ವೈವಿಧ್ಯಮಯವಾಗಿವೆ ಎಂದು ನಾವು ಅಂದಾಜು ಮಾಡಬಹುದು ಆದ್ದರಿಂದ ಈ ವಿಕಸನ ಪ್ರಕ್ರಿಯೆಯನ್ನು ಅರ್ಥಮಾಡಿಕೊಳ್ಳಲು ಮಾರ್ಗಗಳಿವೆ ಆದ್ದರಿಂದ ನಾನು ಮತ್ತೊಮ್ಮೆ ಇದನ್ನು ಕೊನೆಗೊಳಿಸಲು ಅಥವಾ ವಿಕಾಸವು ನಿರಂತರ ಪ್ರಕ್ರಿಯೆ ಎಂದು ಹೇಳುವ ಮೂಲಕ ಈ ಭಾಷಣವನ್ನು ಸಂಕ್ಷಿಪ್ತವಾಗಿ ಹೇಳಲು ಬಯಸುತ್ತೇನೆ ನಾವು ಮಾತನಾಡುತ್ತಿರುವಂತೆ ಮತ್ತು ನಮ್ಮ ಜೀವಕೋಶಗಳು ವಿಭಜನೆಯಾಗುತ್ತಿರುವಂತೆ ಕಾಲಾನಂತರದಲ್ಲಿ ಮ್ಯುಟೇಶನ್ಗಳು ನಡೆಯುತ್ತಿದ್ದರೆ ಮತ್ತು ಈ ಮ್ಯುಟೇಶನ್ಗಳು ಸಂಗ್ರಹಗೊಂಡು ಅನುಕೂಲಕರವಾಗಿದ್ದರೆ ಅದು ವ್ಯತ್ಯಾಸವಾಗುತ್ತದೆ ಹಾಗಾಗಿ ಇದು ನಿರಂತರ ಪ್ರಕ್ರಿಯೆ ಆದಾಗ್ಯೂ ಈ ವಿಕಸನಗಳ ಅಂತಿಮ ಫಲಿತಾಂಶಗಳು ನಮ್ಮ ಸ್ವಂತ ಜೀವಿತಾವಧಿಯಲ್ಲಿ ಕಂಡುಬರುವುದಿಲ್ಲ ಆದರೆ ಬಹುಶಃ ಲಕ್ಷಾಂತರ ವರ್ಷಗಳ ಸಾಲಿನಲ್ಲಿ ಕಂಡುಬರುತ್ತವೆ ಆದ್ದರಿಂದ ನಾನು ಮತ್ತೊಮ್ಮೆ ಹೇಳಲು ಬಯಸುತ್ತೇನೆ ವಿಕಾಸದಲ್ಲಿ ನಿರ್ಣಾಯಕ ಭಾಗವು ಡಾರ್ವಿನ್ ಸಿದ್ಧಾಂತವಾಗಿದೆ ಇದು ದಿ ಆರಿಜಿನ್ ಆಫ್ ಸ್ಪೀಷೀಸ್ ಬೈ ಮೀನ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಲ್ಲಿ ನ್ಯಾಚುರಲ್ ಸೆಲೆಕ್ಷನ್ ಮೂಲಭೂತವಾಗಿ ಪರಿಸರ ಬದಲಾವಣೆಗಳಿಂದ ಒದಗಿಸಲ್ಪಟ್ಟಿದೆ ಮತ್ತು ಪರಿಸರದ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಸಲುವಾಗಿ ಜನಸಂಖ್ಯೆಯಲ್ಲಿನ ವ್ಯಕ್ತಿಗಳು ವ್ಯತ್ಯಾಸಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಮತ್ತು ಈ ವ್ಯತ್ಯಾಸಗಳು ಲೈಂಗಿಕ ಸಂತಾನೋತ್ಪತ್ತಿಯ ಕಾರಣದಿಂದಾಗಿ ಸಂಭವಿಸಬಹುದು ಮ್ಯುಟೇಶನ್ಗಳ ಕಾರಣದಿಂದಾಗಿ ಮತ್ತು ವ್ಯತ್ಯಾಸಗಳು ಅನುಕೂಲಕರವಾಗಿದ್ದರೆ ಇದು ಸತತ ತಲೆಮಾರುಗಳಲ್ಲಿ ಸಂಗ್ರಹವಾಗುತ್ತಲೇ ಇರುತ್ತದೆ ಲಾಮಾರ್ಕ್ ಅವರ ಸಿದ್ಧಾಂತದಂತೆ ಅವರು ಪ್ರತ್ಯೇಕ ಜೀವಿಗಳ ಜೀವಿತಾವಧಿಯನ್ನು ಮಾಡುವ ಬಗ್ಗೆ ಮಾತ್ರ ಮಾತನಾಡುತ್ತಿದ್ದರು ಡಾರ್ವಿನ್ ವಿಸ್ತರಿಸಿದರು ಮತ್ತು ಈ ವಿಕಸನೀಯ ಬದಲಾವಣೆಗಳು ತಲೆಮಾರುಗಳ ಮೇಲೆ ಸಂಗ್ರಹಗೊಳ್ಳುತ್ತವೆ ಮತ್ತು ನಂತರ ಹೊಸ ಸ್ಪೀಷೀಸ್ಗಳಾಗಿ ವೈವಿಧ್ಯಗೊಳ್ಳುತ್ತವೆ ಎಂದು ಅವರು ವಿವರಿಸುತ್ತಾರೆ ಆದ್ದರಿಂದ ಅದರೊಂದಿಗೆ ನಾವು ವಿಕಾಸದ ಬಗ್ಗೆ ಮಾತನಾಡಿದ್ದೇವೆ ಮತ್ತು ನೀವು ಹೆಚ್ಚು ಓದಲು ಮತ್ತು ಅದು ನಿಜವಾಗಿ ಹೇಗೆ ಸಂಭವಿಸಿತು ಎಂಬುದರ ಕುರಿತು ಉತ್ತಮ ದೃಷ್ಟಿಕೋನವನ್ನು ಪಡೆಯಲು ಆಸಕ್ತಿ ಹೊಂದಿದ್ದರೆ ಡಾರ್ವಿನ್ ಕೈಗೊಂಡ ಬೀಗಲ್ನ ಸಮುದ್ರಯಾನ ಯಾವುದು ನಿಮ್ಮ ಸಮಯವನ್ನು ವಿನಿಯೋಗಿಸಿ ಮತ್ತು ಈ ಕೆಲವು ವೀಡಿಯೊಗಳನ್ನು ಯು ಟ್ಯೂಬ್ ಅಲ್ಲಿ ವೀಕ್ಷಿಸಲು ನಾನು ಶಿಫಾರಸು ಮಾಡುತ್ತೇವೆ ಧನ್ಯವಾದಗಳು ಮತ್ತು ನಂತರ ನೋಡೋಣ